ಆದ್ದರಿಂದ ನಾವು ಸ್ವಲ್ಪ ಶಕ್ತಿಯನ್ನು ಅಧ್ಯಯನ ಮಾಡಿದಂತೆ ಒಂದು ವಿಭಿನ್ನ ಉದಾಹರಣೆ ನಂತರ ಮತ್ತೆ ನಾವು ಕೆಲವು ವಿಚಾರಗಳನ್ನು ತಿಳಿಯಲು ಸರ್ಕ್ಯೂಟ್ ಸಿದ್ಧಾಂತಕ್ಕೆ ಹೋಗುತ್ತೇವೆ ಶಕ್ತಿಯ ಬಗ್ಗೆ ಉದಾಹರಣೆಗೆ 1 12 ಅಂದರೆ ಉದಾಹರಣೆ 12 ನಿವಾಸದ ಗ್ರಾಹಕರು ಮಾರ್ಚ್ ತಿಂಗಳಲ್ಲಿ 800 ಕಿಲೋವ್ಯಾಟ್ ಘಂಟೆಯನ್ನು ಬಳಸುತ್ತಾರೆ ಈ ಕೆಳಗಿನ ದರ ವೇಳಾಪಟ್ಟಿಯನ್ನು ಬಳಸಿಕೊಂಡು ತಿಂಗಳ ವಿದ್ಯುತ್ ನಿರ್ಧರಿಸಿ ಉದಾಹರಣೆಗೆ ಮೂಲ ಮಾಸಿಕ ಶುಲ್ಕ ರೂಪಾಯಿ 12 ಮೊದಲ 100 ಕಿಲೋವ್ಯಾಟ್ ಘಂಟೆ ಪ್ರತಿ ತಿಂಗಳಿಗೆ ರೂಪಾಯಿ 1 5 ಪ್ರತಿ ಕಿಲೋವ್ಯಾಟ್ ಘಂಟೆ ಮುಂದಿನ 200 ಕಿಲೋವ್ಯಾಟ್ ಘಂಟೆ ಪ್ರತಿ ತಿಂಗಳಿಗೆ ರೂಪಾಯಿ 2 ಪ್ರತಿ ಕಿಲೋವ್ಯಾಟ್ ಘಂಟೆ ಎಂದು ಹೇಳಿ 200 ಕಿಲೋವ್ಯಾಟ್ ಘಂಟೆ ಪ್ರತಿ ತಿಂಗಳಿಗೆ ಹೆಚ್ಚಿನದಕ್ಕೆ ರೂಪಾಯಿ 2 5 ಪ್ರತಿ ಕಿಲೋವ್ಯಾಟ್ ಘಂಟೆ ಈಗ ನಾವು ವಿದ್ಯುತ್ ಬಿಲ್ ಅನ್ನು ಲೆಕ್ಕ ಹಾಕಬೇಕಾಗಿದೆ ಮೂಲ ಮಾಸಿಕ ಶುಲ್ಕ 12 ರೂಪಾಯಿಗಳು ಈಗ 100 ಕಿಲೋವ್ಯಾಟ್ ಘಂಟೆ ಪ್ರತಿ ತಿಂಗಳಿಗೆ ರೂಪಾಯಿ 1 5 ಪ್ರತಿ ಕಿಲೋವ್ಯಾಟ್ ಘಂಟೆ ಆದ್ದರಿಂದ 100 1 5 ಆದ್ದರಿಂದ ಇದು 150 ರೂಪಾಯಿಗಳು ನಂತರ ಮುಂದಿನ 200 ಕಿಲೋವ್ಯಾಟ್ ಘಂಟೆ ಪ್ರತಿ ತಿಂಗಳಿಗೆ ರೂಪಾಯಿ 2 ಪ್ರತಿ ಕಿಲೋವ್ಯಾಟ್ ಘಂಟೆ ಆದ್ದರಿಂದ ಇದು ಮುಂದಿನ 200 ಕಿಲೋವ್ಯಾಟ್ ಘಂಟೆ 2 ರೂಪಾಯಿಯಲ್ಲಿರುತ್ತದೆ ಆದ್ದರಿಂದ ಇದು 2 200 ಆದ್ದರಿಂದ ರೂಪಾಯಿ 400 ಆಗಿದೆ ಈಗ ಸಂಪೂರ್ಣವಾಗಿ 800 ಕಿಲೋವ್ಯಾಟ್ ಘಂಟೆ ಈಗಾಗಲೇ 100 200 300 ಕಿಲೋವ್ಯಾಟ್ ಘಂಟೆ ಕಂಪ್ಯೂಟೆಡ್ ರೂಪಾಯಿಗಳು 150 ಮತ್ತು 400 ಉಳಿದಿರುವುದು 500 ಕಿಲೋವ್ಯಾಟ್ ಘಂಟೆ 800 100 200 ಆದ್ದರಿಂದ ಉಳಿದ 500 ಕಿಲೋವ್ಯಾಟ್ ಘಂಟೆ 2 5 ರೂಪಾಯಿಯಲ್ಲಿರುತ್ತದೆ ಆದ್ದರಿಂದ ಇದನ್ನು ಪ್ರತಿ ಕಿಲೋವ್ಯಾಟ್ ಘಂಟೆಗೆ 2 5 ನೀಡಲಾಗುತ್ತದೆ ಆದ್ದರಿಂದ 500 2 5 ಆದ್ದರಿಂದ 1250 ರೂಪಾಯಿಗಳು ಆದರೆ ಮಾಸಿಕ ಮೂಲ ಶುಲ್ಕವು 12 ರೂಪಾಯಿಗಳು ಆದ್ದರಿಂದ 12 150 400 1250 ಸೇರಿಸಿದರೆ ಒಟ್ಟು ಶುಲ್ಕವು 1812 ರೂಪಾಯಿಗಳಾಗಿರುತ್ತದೆ ಈಗ ಒಟ್ಟು ವಾರ್ಷಿಕ ವಸತಿ ಶಕ್ತಿಯು 800 ಕಿಲೋವ್ಯಾಟ್ ಗಂಟೆಯನ್ನು ಬಳಸುತ್ತದೆ ಆದ್ದರಿಂದ ನೀವು ಸರಾಸರಿ ತೆಗೆದುಕೊಂಡರೆ ಆದ್ದರಿಂದ ಈ ವಸ್ತುವಿನ ಸರಾಸರಿ ವೆಚ್ಚ 1812 800 ಕಿಲೋವ್ಯಾಟ್ ಗಂಟೆಗೆ ಇರುತ್ತದೆ ಆದ್ದರಿಂದ ಅದು ಪ್ರತಿ ಕಿಲೋವ್ಯಾಟ್ ಗಂಟೆಗೆ ಸರಾಸರಿ 2 265 ರೂಪಾಯಿಗಳಿಗೆ ಬರುತ್ತದೆ ಮತ್ತು ಇದು ಸರಳ ಉದಾಹರಣೆಯಾಗಿದೆ ಏಕೆಂದರೆ ನಾವು ಮಾತನಾಡುತ್ತಿರುವ ಶಕ್ತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಕೇವಲ ಶಕ್ತಿ ಸಮಯ ಮುಂದಿನ ಉದಾಹರಣೆಗೆ ಹೋಗುವ ಮೊದಲು ಆ ಶಕ್ತಿ ಶಕ್ತಿಯು ಘಂಟೆಯಿಂದ ಗುಣಿಸಲ್ಪಡುತ್ತದೆ ಇನ್ನೊಂದು ವಿದ್ಯುತ್ ಶಕ್ತಿಯು ಗಂಟೆಯಿಂದ ಗುಣಿಸಲ್ಪಡುತ್ತದೆ ಎಂದು ನಾನು ಉತ್ತಮ ರೀತಿಯಲ್ಲಿ ಹೇಳಬಲ್ಲೆ ಆದ್ದರಿಂದ ಅದು ಕಿಲೋವ್ಯಾಟ್ ಗಂಟೆ ಏಕೆಂದರೆ ಕಿಲೋವ್ಯಾಟ್ ಎಂಬುದು ಶಕ್ತಿ ಆಗಿದೆ ಮತ್ತು ಘಂಟೆ ಎಂಬುದು ಸಮಯ ಆಗಿದೆ ಆದ್ದರಿಂದ ಮುಂದಿನದು ಹೀಗಿದೆ ಇದು ನಾನು ತೆಗೆದುಕೊಂಡ ಸರಳ ಉದಾಹರಣೆ ಆದ್ದರಿಂದ ಇದು ತುಂಬಾ ಸರಳವಾದ ವಿಷಯ ಎಂದು ಭಾವಿಸುತ್ತೇವೆ ಮುಂದಿನ ಉದಾಹರಣೆ 13 ಆದ್ದರಿಂದ ರೇಖಾಚಿತ್ರ 19ರಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ನ ಪ್ರತಿಯೊಂದು ಘಟಕದಿಂದ ಹೀರಿಕೊಳ್ಳುವ ಅಥವಾ ಪೂರೈಸುವ ಶಕ್ತಿಯನ್ನು ನಿರ್ಧರಿಸಬೇಕು ಇದು ರೇಖಾಚಿತ್ರ 19 ಇದು ಒಂದು ವಿದ್ಯುತ್ ಅಂಶ 5 ವೋಲ್ಟೇಜ್ − ನೀಡಿ ಅದು ನಿಜವಾಗಿ ಅದನ್ನು ಪೂರೈಸುತ್ತದೆ ಅಥವಾ ಹೀರಿಕೊಳ್ಳುತ್ತದೆ ನಂತರ ನಾವು ನೋಡುತ್ತೇವೆ ಇದು p ಶಕ್ತಿ ಇದು ಪವರ್ p1ಇದು ವೋಲ್ಟೇಜ್ ಮೂಲವಾಗಿದೆ ಇದು ಮತ್ತೊಂದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಮತ್ತು ಇದು ಇನ್ನೊಂದು ಮತ್ತೊಂದು ಮೂಲವಿದೆ ಆದರೆ ಟರ್ಮಿನಲ್ 3 ವೋಲ್ಟೇಜ್ ನೀಡಲಾಗಿದೆ ಆದ್ದರಿಂದ ಪ್ರತಿಯೊಂದು ಮೂಲದಿಂದ ಹೀರಿಕೊಳ್ಳುವ ಅಥವಾ ಪೂರೈಸುವ ಶಕ್ತಿಯನ್ನು ನಾವು ಕಂಡುಹಿಡಿಯಬೇಕು ಈಗ ಈ 8 ಆಂಪಿಯರ್ ವಿದ್ಯುತ್ ನೋಡಿ ಮೊದಲು ನಾವು ಈ ಅಂಶದಿಂದ ಪ್ರಾರಂಭಿಸೋಣ ಈ ಅಂಶದಿಂದ ನಾನು 5 ವೋಲ್ಟ್ ಅನ್ನು ಹೊಂದಿದ್ದೇನೆ ಶಕ್ತಿ ನಾವು p1 ಅನ್ನು ಕಂಡುಹಿಡಿಯಬೇಕು ಇದು ಸರಬರಾಜು ಅಥವಾ ಹೀರಿಕೊಳ್ಳುವ ಶಕ್ತಿ ಆದ್ದರಿಂದ ಈ 8 ಆಂಪಿಯರ್ ವಿದ್ಯುತ್ ವಾಸ್ತವವಾಗಿ ಈ ವಿದ್ಯುತ್ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಟರ್ಮಿನಲ್ ಅನ್ನು ಬಿಡುವುದು ಎಂದರೆ ವಿದ್ಯುತ್ ಸರಬರಾಜು ಮಾಡುವಾಗ ಚಿಹ್ನೆಯು ಋಣಾತ್ಮಕವಾಗಿರುತ್ತದೆ ಏಕೆಂದರೆ ಈ 8 ಆಂಪಿಯರ್ ವಿದ್ಯುತ್ ದಿಕ್ಕನ್ನು ನೋಡಿದರೆ ಈ 8 ಆಂಪಿಯರ್ ವಿದ್ಯುತ್ ನಿಜವಾಗಿ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಆದ್ದರಿಂದ ಸರಬರಾಜು ಮಾಡಲಾದ p 1 5 8 40 ಆ 8 ಆಂಪಿಯರ್ ವಿದ್ಯುತ್ ಟರ್ಮಿನಲ್ನಿಂದ ಹೊರಬಂದಿದೆ ಎಂದು ನಾನು ಬರೆದಿದ್ದೇನೆ ಆದರೆ ನಾನು ಅದನ್ನು ವಿವರಿಸುತ್ತಿದ್ದೇನೆ ಆದ್ದರಿಂದ p 1 5 8 ಆದ್ದರಿಂದ 40 ಆದ್ದರಿಂದ p 1 ಎಂಬುದು ಸರಬರಾಜು ಮಾಡಿದ ಶಕ್ತಿಯಾಗಿದೆ ಈಗ ಈ 8 ಆಂಪಿಯರ್ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಅದು ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸಿದಾಗಲೆಲ್ಲಾ ಈ ಮೂಲವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದರ್ಥ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 2 ವೋಲ್ಟ್ ಮತ್ತು 8 ಆಂಪಿಯರ್ ಆಗಿದೆ ಆದ್ದರಿಂದ p2 ಎನ್ನುವುದು 82 16 ವ್ಯಾಟ್ ಆಗಿರುತ್ತದೆ ಅದು ವಿದ್ಯುತ್ ಹೀರಿಕೊಳ್ಳುತ್ತದೆ ಆದ್ದರಿಂದ 8 ಆಂಪಿಯರ್ ವಿದ್ಯುತ್ p2 ನ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಎಂದು ನೋಡಿದರೆ ಆದ್ದರಿಂದ p2 ಎನ್ನುವುದು 82 16 ವ್ಯಾಟ್ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಈಗ ಮುಂದಿನದು 3 ಆಂಪಿಯರ್ ಈಗ ಇಲ್ಲಿದೆ ಈ 8 ಆಂಪಿಯರ್ ವಿದ್ಯುತ್ 3 ಆಂಪಿಯರ್ ವಿದ್ಯುತ್ ಇಲ್ಲಿಗೆ ಹೋಗುತ್ತಿದೆ 5 ಆಂಪಿಯರ್ ವಿದ್ಯುತ್ ಇಲ್ಲಿಗೆ ಹೋಗುತ್ತಿದೆ ಈಗ ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಈಗ ಇದು 0 6I ಮತ್ತು ಇದು 5 ಆಂಪಿಯರ್ ಎಂದು ನೋಡಿ ಆದ್ದರಿಂದ 0 6 I ಅನ್ನು ಗುಣಿಸಿದರೆ ಅದು 3 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಅದು 0 6 I ಆಗಿದ್ದರೆ ಅದು 0 6I ಆಗಿರುತ್ತದೆ I ಇಲ್ಲಿ ಅದು 5 ಆಂಪಿಯರ್ ಆಗಿದೆ ಆದ್ದರಿಂದ ಇದು 0 6 5 ಆಗಿರುತ್ತದೆ ಅದು 3 ವೋಲ್ಟ್ ಆಗಿರುತ್ತದೆ ಅಂದರೆ ಅವಲಂಬಿತ ವೋಲ್ಟೇಜ್ ಮೂಲದ I 5 ಆಂಪಿಯರ್ ವೋಲ್ಟೇಜ್ಗೆ ವೋಲ್ಟ್ ಇದು ವಾಸ್ತವವಾಗಿ 3 ವೋಲ್ಟ್ ಈಗ ಈ 3 ಆಂಪಿಯರ್ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತಿದೆ ಆದ್ದರಿಂದ ಇದು 3 ಆಂಪಿಯರ್ ಆಗಿ 3 ವೋಲ್ಟ್ ಆಗಿರುತ್ತದೆ ಆದ್ದರಿಂದ p3 ಎನ್ನುವುದು 33 9 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ಹೀರಿಕೊಳ್ಳುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆದ್ದರಿಂದ p3 0 6 5 ಅನ್ನು ನೋಡಿದರೆ ನಾನು 3 ವೋಲ್ಟ್ 3 ಆಂಪಿಯರ್ ಎಂದು ಹೇಳಿದೆ ಆದ್ದರಿಂದ 9 ವ್ಯಾಟ್ ವಿದ್ಯುತ್ ಹೀರಿಕೊಳ್ಳುತ್ತದೆ ಆದ್ದರಿಂದ ಮುಂದಿನದು ಈ 5 ಆಂಪಿಯರ್ ಈ 5 ಆಂಪಿಯರ್ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುತ್ತದೆ ಇದರರ್ಥ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವಾಗ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಇದು p4 ಆಗಿರುತ್ತದೆ 5 ಆಂಪಿಯರ್ 3 ವೋಲ್ಟ್ ಆಗಿರುತ್ತದೆ ಆದ್ದರಿಂದ 15 ವ್ಯಾಟ್ ಆದ್ದರಿಂದ p4 ಎನ್ನುವುದು 3 5 ಆಗಿರುತ್ತದೆ ಅದು 15 ವ್ಯಾಟ್ ವಿದ್ಯುತ್ ಹೀರಿಕೊಳ್ಳುತ್ತದೆ ಆದ್ದರಿಂದ ಸರಬರಾಜು ಮಾಡಿದ ಶಕ್ತಿಯನ್ನು 40 ವ್ಯಾಟ್ ತೆಗೆದುಕೊಳ್ಳಲಾಗುತ್ತದೆ ಮತ್ತು ವಿದ್ಯುತ್ ಹೀರಿಕೊಳ್ಳುವಿಕೆ ಇಲ್ಲಿ 16 ವ್ಯಾಟ್ ಆಗಿದ್ದು ಇಲ್ಲಿ ಅದು 9 ವ್ಯಾಟ್ ಆಗಿದೆ ಆದ್ದರಿಂದ 16 9 25 ಇಲ್ಲಿ ಅದು 15 ಆದ್ದರಿಂದ ಒಟ್ಟು 40 ವ್ಯಾಟ್ ಆದ್ದರಿಂದ ಅದು ಚಿಹ್ನೆಯು ಸರಬರಾಜು ಮಾಡಿದ ಶಕ್ತಿಯನ್ನು ಸೂಚಿಸುತ್ತದೆ ಆದ್ದರಿಂದ ಸರಬರಾಜು 40 ವ್ಯಾಟ್ ಮತ್ತು ಹೀರಿಕೊಳ್ಳುವಿಕೆಯು 40 ವ್ಯಾಟ್ ಆದ್ದರಿಂದ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಆದ್ದರಿಂದ ಈಗ ವಿದ್ಯುತ್ ಸರಬರಾಜು ಮತ್ತು ವಿದ್ಯುತ್ ಹೀರಿಕೊಳ್ಳಲ್ಪಟ್ಟಿದೆ ಈ ವಿಷಯವು ಈಗ ನಿಮಗೆ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮುಂದಿನದು ಮತ್ತೊಂದು ಉದಾಹರಣೆಯಾಗಿದೆ ಇದು ವಾಸ್ತವವಾಗಿ ರೇಖಾಚಿತ್ರ 20 ರಲ್ಲಿ ಯಾವ ಪರಸ್ಪರ ಸಂಪರ್ಕಗಳು ಮಾನ್ಯವಾಗಿದೆ ಮತ್ತು ಅಮಾನ್ಯವಾಗಿದೆ ಎಂದು ಹೇಳಬೇಕಾಗಿದೆ 4 ಸಂಪರ್ಕಗಳಿವೆ ಯಾವ ಸಂಪರ್ಕಗಳು ಮಾನ್ಯವಾಗಿವೆ ಮತ್ತು ಯಾವ ಸಂಪರ್ಕಗಳು ಅಮಾನ್ಯವಾಗಿದೆ ಈಗ ಈ ಸಂಪರ್ಕವನ್ನು ಇಲ್ಲಿ ತೆಗೆದುಕೊಳ್ಳಿ ವೋಲ್ಟ್ ಇದು ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಆಗಿದೆ ಆದ್ದರಿಂದ ಟರ್ಮಿನಲ್ 1 2 ರಾದ್ಯಂತ ವೋಲ್ಟೇಜ್ ಮೂಲಗಳು v 5 ವೋಲ್ಟ್ ಅನ್ನು ಸಂಪರ್ಕಿಸುತ್ತವೆ ಈಗ 1 2 ರ ಉದ್ದಕ್ಕೂ ಅದು ಅವಲಂಬಿತ ವೋಲ್ಟೇಜ್ ಮೂಲವನ್ನು Vs 4V ಸಂಪರ್ಕಿಸಲಾಗಿದೆ ಆದ್ದರಿಂದ 5ವೋಲ್ಟ್ V 5 ಅನ್ನು ಹಾಕಿದರೆ ಆದ್ದರಿಂದ Vs 4 5 ಆಗಿರುತ್ತದೆ 20 ವೋಲ್ಟ್ ಆದ್ದರಿಂದ ಆದರೆ 1 2 ಅದೇ ಟರ್ಮಿನಲ್ 2 ವಿಭಿನ್ನ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಅಮಾನ್ಯ ಸಂಪರ್ಕವಾಗಿದೆ ಈಗ ಇಲ್ಲಿಗೆ ಬಂದರೆ v 5 ವೋಲ್ಟ್ ಮತ್ತು is 2 v ಆದ್ದರಿಂದ ಮೂಲತಃ 25 ಅಂದರೆ 10 ಆಂಪಿಯರ್ ಆದ್ದರಿಂದ ಇದು ಅಲ್ಲಿ ಮಾನ್ಯ ಸರ್ಕ್ಯೂಟ್ ಸಂಪರ್ಕವಾಗಿದೆ ವೋಲ್ಟೇಜ್ ಮೂಲವೂ ಇದೆ ಒಂದು ಅವಲಂಬಿತ ವಿದ್ಯುತ್ ಮೂಲವೂ ಇದೆ ಆದ್ದರಿಂದ ಇದು ಮಾನ್ಯ ಸಂಪರ್ಕವಾಗಿದೆ ಆದರೆ ಇದು ಅಮಾನ್ಯ ಸಂಪರ್ಕವಾಗಿದೆ ಈಗ ಇಲ್ಲಿಗೆ ಬಂದರೆ is 2 ಆಂಪಿಯರ್ ನೀಡಲಾಗುತ್ತದೆ ಅವಲಂಬಿತ ವೋಲ್ಟೇಜ್ ಮೂಲ Vs 4is ಆದರೆ is 2 ಆಂಪಿಯರ್ ಆದ್ದರಿಂದ Vs 4 2 8 ವೋಲ್ಟ್ ಆದ್ದರಿಂದ ಇದು ವಿದ್ಯುತ್ ಮೂಲ ಮತ್ತು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಅದರ ಸರಣಿಯನ್ನು ನಾವು ನಂತರ ನೋಡುತ್ತೇವೆ ಆದ್ದರಿಂದ ಇದು ಮಾನ್ಯ ಸಂಪರ್ಕವಾಗಿದೆ ಇದು ಟರ್ಮಿನಲ್ 1 2 ರಾದ್ಯಂತ ಸಂಪರ್ಕಗೊಂಡಿರುವ ಮಾನ್ಯ ಸಂಪರ್ಕವಾಗಿದೆ ಆದ್ದರಿಂದ ಇದು ಮಾನ್ಯ ಸಂಪರ್ಕವಾಗಿದೆ ಈಗ ಇದು ವಿದ್ಯುತ್ ಮೂಲವೆಂದರೆ i s 3 ಆಂಪಿಯರ್ ಮತ್ತು ಅವಲಂಬಿತ ವಿದ್ಯುತ್ ಮೂಲವು ಅಲ್ಲಿ ix 3 is ಆಗಿದೆ ಈಗ i s ನಾನು ಬರೆಯುತ್ತಿಲ್ಲ ನನ್ನ ಬಾಯಿಂದ ಹೇಳುತ್ತಿದ್ದೇನೆ ಇದು ನಿಮಗೆ ಸರಳವಾದ ವಿಷಯ ಎಂದು ಅರ್ಥವಾಗುತ್ತದೆ ಆದ್ದರಿಂದ i s 3 ಆಂಪಿಯರ್ ಆದ್ದರಿಂದ ix 3 3 ಆದ್ದರಿಂದ 9 ಆಂಪಿಯರ್ ಆದರೆ ಇದು 3 ಆಂಪಿಯರ್ ಮತ್ತು ಇದು 9 ಆಂಪಿಯರ್ ಬರುತ್ತಿದೆ ಆದ್ದರಿಂದ ಇದು ಸಾಧ್ಯವಿಲ್ಲ ಇದು ಅಮಾನ್ಯ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸರ್ಕ್ಯೂಟ್ ಇದು ಅಮಾನ್ಯವಾಗಿದೆ ಮತ್ತು ಇದು ಅಮಾನ್ಯವಾಗಿದೆ ಮತ್ತು ಈ ಎರಡು ಮಾನ್ಯ ಸರ್ಕ್ಯೂಟ್ b ಮತ್ತು c ಮಾನ್ಯ ಸರ್ಕ್ಯೂಟ್ ಸಂಪರ್ಕ ಮತ್ತು a ಮತ್ತು d ಇವು ಅಮಾನ್ಯ ಸಂಪರ್ಕಗಳಾಗಿವೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ ಆದರೆ ಇವುಗಳನ್ನು ನಂತರ ನೋಡಬಹುದು ಆದರೆ ಅದು ನಿಖರವಾಗಿ ಏನೆಂದು ನಾನು ವಿವರಿಸಿದ್ದೇನೆ ಈಗ ಇದು ಈಗ ರೇಖಾಚಿತ್ರ 1 21 ರಲ್ಲಿ ತೋರಿಸಿರುವ ಅಂಶದಿಂದ ಹೀರಿಕೊಳ್ಳುವ ಶಕ್ತಿಯನ್ನು ನಿರ್ಧರಿಸಿ ಈ ಅಧ್ಯಾಯದಲ್ಲಿ ನಾನು ರೇಖಾಚಿತ್ರ 21 ಅನ್ನು ಹೇಳುತ್ತಿದ್ದೇನೆ ಆದ್ದರಿಂದ ಇಲ್ಲಿ 1 2 3 4 ಇವೆ 4 ಅಂಶಗಳು ಇವೆ ಮತ್ತು ವಿದ್ಯುತ್ I 10 ಆಂಪಿಯರ್ ಈ I ವಾಸ್ತವವಾಗಿ 10 ಆಂಪಿಯರ್ ಆಗಿದೆ ಆದ್ದರಿಂದ ಇದು I ಮತ್ತು ಇದು I ವಾಸ್ತವವಾಗಿ 10 ಆಂಪಿಯರ್ ಆದ್ದರಿಂದ ಇದು I 10 ಆಂಪಿಯರ್ ಇದು I 10 ಆಂಪಿಯರ್ ಈಗ ಇದನ್ನು ಈ I 10 ಆಂಪಿಯರ್ ಎಂದು ಕರೆಯುವುದು ಇದು ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಇದು ಒಂದು ಇದು 16 ವೋಲ್ಟ್ ಮೂಲ ಇದನ್ನು ಹಿಡಿದುಕೊಳ್ಳಿ ಇದು 16 ವೋಲ್ಟ್ ಮೂಲವಾಗಿದೆ ಆದ್ದರಿಂದ 10 ಆಂಪಿಯರ್ ವಿದ್ಯುತ್ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಇದನ್ನು ಧನಾತ್ಮಕ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅಂದರೆ ಈ ಶಕ್ತಿಯನ್ನು ತೊರೆದಂತೆ ವಿದ್ಯುತ್ ಸರಬರಾಜು ಮಾಡಲಾಗಿದೆ ಆದ್ದರಿಂದ ಇದು ಇಲ್ಲಿ 16 ವೋಲ್ಟ್ ಮೂಲವಾಗಿದೆ ಮತ್ತು ಕ್ಷಮಿಸಿ ಇದು 16 ವೋಲ್ಟ್ ಮತ್ತು ಇದು ನಿಜವಾಗಿ ವಿದ್ಯುತ್ ಮೂಲ ಇದರಾದ್ಯಂತ ಈ ವೋಲ್ಟೇಜ್ 16 ವೋಲ್ಟ್ ಆಗಿದೆ ಆದ್ದರಿಂದ ಇದು ವಿದ್ಯುತ್ ಮೂಲವಾಗಿದೆ ಆದ್ದರಿಂದ 10 ಆಂಪಿಯರ್ ವಿದ್ಯುತ್ ಇದು ಇದನ್ನು ಪ್ರವೇಶಿಸುತ್ತಿದೆ ಈ ಋಣಾತ್ಮಕ ಟರ್ಮಿನಲ್ ಅನ್ನು 6 ವೋಲ್ಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ವಿದ್ಯುತ್ ಮೂಲ ಮತ್ತು ವೋಲ್ಟೇಜ್ ಆಗಿದೆ ಇದು 16 ವೋಲ್ಟ್ ಇದು ವಿದ್ಯುತ್ ಮೂಲವಾಗಿದೆ ವಾಸ್ತವವಾಗಿ ಇದು ವಿದ್ಯುತ್ ಮೂಲವಾಗಿದೆ ಮತ್ತು ಇದು ವೋಲ್ಟೇಜ್ ಮೂಲವಾಗಿದೆ ಇದು ವೋಲ್ಟೇಜ್ ಮೂಲ ಮತ್ತು ಇದು ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತು ಈ ವೋಲ್ಟೇಜ್ನಾದ್ಯಂತ 16 ವೋಲ್ಟ್ ನಂತರ ಮೊದಲು ನಾವು p4 ಅನ್ನು ಕಂಡುಹಿಡಿಯಬೇಕು ಇದು ನಿಜಕ್ಕೂ p1 ಸ್ವಲ್ಪ ತಡೆಯಿರಿ ಇದು ನಿಜವಾಗಿ p1 ಎಂದು ಸರಿಪಡಿಸಲು ನನಗೆ ಅವಕಾಶ ಮಾಡಿಕೊಡಿ ಇದು p1 ಆದ್ದರಿಂದ ಸ್ವಲ್ಪ ತಡೆಯಿರಿ ಇದು p1 ನಾನು ಅದನ್ನು ಸರಿಪಡಿಸಿದ್ದೇನೆ ಆದ್ದರಿಂದ ಈಗ ಇದು ವಿದ್ಯುತ್ ಮೂಲ ಆದ್ದರಿಂದ ಇದು ನಿಜವಾಗಿಯೂ ವಿದ್ಯುತ್ ಪೂರೈಸುತ್ತಿದೆ ಏಕೆಂದರೆ ಅದು ಈ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಆದ್ದರಿಂದ p1 6 ಆಗಿರುತ್ತದೆ ಅದು 16 10 ಇರುತ್ತದೆ ಆದ್ದರಿಂದ 160 ವ್ಯಾಟ್ ಆದ್ದರಿಂದ p1 16 10 ಇದು ವಿದ್ಯುತ್ ಸರಬರಾಜು ಪೂರೈಕೆ ಈಗ ಮುಂದಿನದುಇದನ್ನು ನೋಡಿದರೆ ಋಣಾತ್ಮಕ ಟರ್ಮಿನಲ್ ಪ್ರವೇಶಿಸುವ ಈ 10 ಆಂಪಿಯರ್ ವಿದ್ಯುತ್ ಬೇರೆ ರೀತಿಯಲ್ಲಿ ವಾಸ್ತವವಾಗಿ ಅದು ಬಿಟ್ಟು ಹೋಗುತ್ತಿದೆ ವಿದ್ಯುತ್ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಏಕೆಂದರೆ ಇದು ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಸರಿ ಆದರೆ ಏಕೆಂದರೆ ಟರ್ಮಿನಲ್ ಅನ್ನು ಪ್ರವೇಶಿಸುವುದು ಅಥವಾ ಟರ್ಮಿನಲ್ ಅನ್ನು ಬಿಡುವುದು ಅಂದರೆ 6 ವೋಲ್ಟ್ ಸಹ ಅದು ಶಕ್ತಿಯನ್ನು ಪೂರೈಸುತ್ತಿದೆ ಏಕೆಂದರೆ ಇದು ವಿದ್ಯುತ್ ದಿಕ್ಕು ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತಿದ್ದರೆ ಆದ್ದರಿಂದ ಮೂಲತಃ ಈ ವಿದ್ಯುತ್ ಟರ್ಮಿನಲ್ ಅನ್ನು ಬಿಟ್ಟು ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ p2 ವಾಸ್ತವವಾಗಿ ಇದು ಶಕ್ತಿಯನ್ನು ಪೂರೈಸುತ್ತಿದೆ ಆದ್ದರಿಂದ ಅದು ಚಿಹ್ನೆ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ p2 6 10 60 ವ್ಯಾಟ್ ವಿದ್ಯುತ್ ಸರಬರಾಜು ಆಗುತ್ತದೆ ಆದ್ದರಿಂದ ಇದು 6 10 ಇದು ಇಲ್ಲಿ 10 ಆಂಪಿಯರ್ ವಿದ್ಯುತ್ ಪೂರೈಸುವ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಅದು 60 ವ್ಯಾಟ್ ಈಗ ಮುಂದಿನದು ಈ 6 ಆಂಪಿಯರ್ ಮತ್ತೊಂದು 6 ಆಂಪಿಯರ್ ವಿದ್ಯುತ್ ಪ್ರವೇಶಿಸುತ್ತದೆ ಈ 22 ವೋಲ್ಟ್ ಮೂಲ ಆದ್ದರಿಂದ ಇದು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಇದು ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿರುವುದರಿಂದ ಈ ವೋಲ್ಟೇಜ್ ಮೂಲ ವಾಸ್ತವವಾಗಿ ಈ ಮೂಲವು ವಾಸ್ತವವಾಗಿ ಹೀರಿಕೊಳ್ಳುತ್ತಿದೆ ಈ ಹೀರಿಕೊಳ್ಳುವ ವಿದ್ಯುತ್ ಶಕ್ತಿ ಆದ್ದರಿಂದ p3 22 6 ಆಗಿರುತ್ತದೆ ಆದ್ದರಿಂದ ಅದು 132 ವ್ಯಾಟ್ ಆಗಿರುತ್ತದೆ ಆದ್ದರಿಂದ p3 ಎನ್ನುವುದು 22 6 132 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ವಿದ್ಯುತ್ ಹೀರಿಕೊಳ್ಳುತ್ತದೆ ಮುಂದಿನದು ಇದು ಮತ್ತೊಂದು ಅವಲಂಬಿತ ವಿದ್ಯುತ್ ಮೂಲ ಆದ್ದರಿಂದ ಇಲ್ಲಿ 0 ಆದ್ದರಿಂದ I 10 ಆಂಪಿಯರ್ ಸ್ವಲ್ಪ ತಡೆಯಿರಿ ನಾನು ಬರೆಯುತ್ತಿದ್ದೇನೆ ಆದ್ದರಿಂದ 0 4I ಇದು 0 4 ಮತ್ತು I 10 ಆದ್ದರಿಂದ ಇದು ವಾಸ್ತವವಾಗಿ 4 ವೋಲ್ಟ್ ಆಗಿದೆ ಮತ್ತು ಇದು ವಾಸ್ತವವಾಗಿ ಟರ್ಮಿನಲ್ ಇದು ಟರ್ಮಿನಲ್ ಆದ್ದರಿಂದ ಇದು ವಾಸ್ತವವಾಗಿ ಇದು ತಂತಿ ಮಾತ್ರ ಇದು ತಂತಿ ಮಾತ್ರ ಆದ್ದರಿಂದ ಎಂದರೆ ಇಲ್ಲಿ ಅದು ಇಲ್ಲಿ ಅದು ಅಂದರೆ ಇಲ್ಲಿ ಅದು ಇಲ್ಲಿ ಅದು ಇದು ಆಗಿದ್ದಾಗ ವಾಸ್ತವವಾಗಿ ಇದು ಅಂದರೆ ವಿದ್ಯುತ್ ದಿಕ್ಕು ಈ ರೀತಿಯಾಗಿರುತ್ತದೆ ಅಂದರೆ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಇದರರ್ಥ ಈ ಮೂಲ ಈ ಅವಲಂಬಿತ ವಿದ್ಯುತ್ ಮೂಲವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಲೂಪ್ ಇದು ಅಂದರೆ ಇದು ಇದು ಮತ್ತು ಈ ವಿದ್ಯುತ್ ನಿರ್ದೇಶನವು ಈ ರೀತಿ ಆದ್ದರಿಂದ ಇದು ಇದು ಇದರರ್ಥ ಇದು ಕೂಡ ಇದು ಕೂಡ ಮತ್ತು ಇದು ವಿದ್ಯುತ್ ದಿಕ್ಕು ಇದರರ್ಥ ವಿದ್ಯುತ್ ಸಕಾರಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಏಕೆಂದರೆ ಇದು ಧನಾತ್ಮಕ ಟರ್ಮಿನಲ್ ಆಗಿದೆ ಇದರರ್ಥ ಇದು ತೋರಿಸುತ್ತದೆ ಇದು ವಿದ್ಯುತ್ ಮೂಲ ಕ್ಷಮಿಸಿ ಇದು 4 10 ಇದು 4 ಆಂಪಿಯರ್ ಕ್ಷಮಿಸಿ ಇದು ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಇದು 4 ಆಂಪಿಯರ್ ಇದು 4 ಆಂಪಿಯರ್ ಕ್ಷಮಿಸಿ ಆದ್ದರಿಂದ ಇದು 4 ಆಂಪಿಯರ್ ಈಗ ವೋಲ್ಟೇಜ್ ಎಂದರೇನು ಆದ್ದರಿಂದ ಬೇರೆ ಯಾವುದೇ ವಿದ್ಯುತ್ ಅಂಶಗಳಿಲ್ಲ ಆದ್ದರಿಂದ ಈ ವಿದ್ಯುತ್ ಮೂಲದಾದ್ಯಂತ ವೋಲ್ಟೇಜ್ ಸಹ 22 ವೋಲ್ಟ್ ಆಗಿದೆ ಏಕೆಂದರೆ ಇಲ್ಲಿ ಇದು 22 ವೋಲ್ಟ್ ಆಗಿದೆ ಆದ್ದರಿಂದ ಈ ಅವಲಂಬಿತ ವಿದ್ಯುತ್ ಮೂಲದಾದ್ಯಂತ ಅದೇ ವೋಲ್ಟೇಜ್ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ 4 ಆಂಪಿಯರ್ ಆದ್ದರಿಂದ ಅಂದರೆ 22 4 ಈ ಮೂಲದಿಂದ ಹೀರಿಕೊಳ್ಳುವ ಶಕ್ತಿಯು 88 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ಸ್ವಲ್ಪ ತಡೆಯಿರಿ ಆದ್ದರಿಂದ ನಾನು ಇದನ್ನು ಅಳಿಸುತ್ತಿದ್ದೇನೆ ಸ್ವಲ್ಪ ತಡೆಯಿರಿ ಆದ್ದರಿಂದ ಇದಕ್ಕೆ ಬಂದರೆ ಇದು p 4 ಆದ್ದರಿಂದ ಇದು ವಾಸ್ತವವಾಗಿ p 4 22 0 4 10 ಆಂಪಿಯರ್ ಆದ್ದರಿಂದ 88 ವ್ಯಾಟ್ ಆದ್ದರಿಂದ ವಿದ್ಯುತ್ ಹೀರಿಕೊಳ್ಳುತ್ತದೆ ಈಗ 132 ಮತ್ತು 88 ಅನ್ನು ಸೇರಿಸಿದರೆ ಇದು ಶಕ್ತಿಯನ್ನು ಹೀರಿಕೊಳ್ಳುವುದು ಅದು 220 ಆಗಿರುತ್ತದೆ ಮತ್ತು ಸರಬರಾಜು ಮಾಡಿದ ಶಕ್ತಿಯನ್ನು ನೋಡಿದರೆ ಅದು 160 ಮತ್ತು 60 ಆದ್ದರಿಂದ 220 ಆದ್ದರಿಂದ ಇದು ನಿಖರವಾಗಿ ಹೊಂದಿಕೆಯಾಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಮಾಡಬೇಕು ಇದನ್ನು ಅರ್ಥಮಾಡಿಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಬೇರೆ ಯಾವುದೇ ಅಂಶಗಳಿಲ್ಲ ಆದ್ದರಿಂದ ಯಾವುದೇ 22 ವೋಲ್ಟ್ ಇದ್ದರೂ ಅದು ಈ ಅವಲಂಬಿತ ವಿದ್ಯುತ್ ಮೂಲದಲ್ಲಿ ಪ್ರಭಾವಿತವಾಗಿರುತ್ತದೆ ಮತ್ತು I 10 ಆಂಪಿಯರ್ ಆದ್ದರಿಂದ ಅದು 4 I ಆದ್ದರಿಂದ 4 ಆಂಪಿಯರ್ ಮತ್ತು ಈ ಅವಲಂಬಿತ ವಿದ್ಯುತ್ ಮೂಲದಾದ್ಯಂತ ವೋಲ್ಟೇಜ್ 22 ವೋಲ್ಟ್ ಆಗಿದೆ ಆದ್ದರಿಂದ 22 4 ಏಕೆಂದರೆ ಯಾವುದೇ ವೋಲ್ಟ್ ನಾನು ಈಗ ಹೇಳಿದ್ದೇನೆಂದರೆ ಧ್ರುವೀಯತೆಯ ಚಿಹ್ನೆಯನ್ನು ತೋರಿಸುವುದು ಈ ರೀತಿ ಮಾಡಬಹುದು ನನ್ನ ಪ್ರಕಾರ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಪರಿಕಲ್ಪನೆಯನ್ನು ನಾವು ತೆರವುಗೊಳಿಸಬೇಕು ಆಗ ಮಾತ್ರ ನಾವು ವಿಷಯಗಳನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಗೊಂದಲ ಅಥವಾ ಯಾವುದಕ್ಕೂ ಯಾವುದೇ ಮಾರ್ಗ ಇರಬಾರದು ನಾನು ಒಂದು ಅಥವಾ ಎರಡು ಸ್ಥಳಗಳನ್ನು ಸಹ ಬರೆಯುತ್ತಿರುವಾಗಲೂ ನಾನು ಹೆಚ್ಚು ಲೂಪ್ ಮಾಡುತ್ತಿದ್ದೇನೆ ಲೂಪ್ ಇದನ್ನು ನೋಡಲಾಗುತ್ತಿದೆ ಆದರೆ ಇದು ವಿದ್ಯುತ್ ಮೂಲವಾಗಿದ್ದು ಅದು 4 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ತಪ್ಪಾಗಿ ನಾನು 4 ವೋಲ್ಟ್ ಬರೆದಿದ್ದೇನೆ ಆದ್ದರಿಂದ ಇದು 4 ಆಂಪಿಯರ್ ಆಗಿದೆ ಆದ್ದರಿಂದ ಮುಂದಿನದು ಇದು ಇದು ಬಹಳ ಸಣ್ಣ ವಿಷಯ ಆದರೆ ಈ ಕೋರ್ಸ್ ಕಲಿಯಲು ಪ್ರಾರಂಭಿಸುವಾಗ ತುಂಬಾ ಟ್ರಿಕಿ ಆದ್ದರಿಂದ ಈ ಬಗ್ಗೆ ನಮ್ಮ ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸಿದರೆ ನಂತರದ ಹಂತದಲ್ಲಿ ವಿಷಯಗಳು ತುಂಬಾ ಆಸಕ್ತಿದಾಯಕವಾಗಿವೆ ಆದ್ದರಿಂದ ಉದಾಹರಣೆಗೆ ಚಿತ್ರ 22 ಸರ್ಕ್ಯೂಟ್ ರೇಖಾಚಿತ್ರವನ್ನು ತೋರಿಸುತ್ತದೆ ವೋಲ್ಟೇಜ್ ಮೂಲದಿಂದ ಸರಬರಾಜು ಅಥವಾ ಹೀರಿಕೊಳ್ಳುವ ಶಕ್ತಿಯನ್ನು ನಿರ್ಧರಿಸಿ ಆದರೆ ಮೊದಲನೆಯದಾಗಿ ಅದಕ್ಕೆ v 1 ವೋಲ್ಟ್ ಮತ್ತು i 2 ಆಂಪಿಯರ್ ವೋಲ್ಟೇಜ್ ಮೂಲದಿಂದ ಸರಬರಾಜು ಅಥವಾ ಹೀರಲ್ಪಡುವ ಶಕ್ತಿಯನ್ನು ಕಂಡುಹಿಡಿಯಬೇಕು ಅಂದರೆ ಈ ವೋಲ್ಟೇಜ್ ಮೂಲ ಆದ್ದರಿಂದ v 1 ವೋಲ್ಟ್ ಮತ್ತು i 2 ಆಂಪಿಯರ್ ನೀಡಲಾಗುತ್ತದೆ ಆದ್ದರಿಂದ ಯಾವಾಗ I 2 ಆಂಪಿಯರ್ ಆದ್ದರಿಂದ I 2 ಆಂಪಿಯರ್ ಮತ್ತು ಇದು ವಿದ್ಯುತ್ ದಿಕ್ಕು ಇದು ವಿದ್ಯುತ್ ದಿಕ್ಕು ಇದರರ್ಥ ವಿದ್ಯುತ್ ಈ ರೀತಿ ಹರಿಯುತ್ತದೆ ಇದರರ್ಥ ಈ ವಿದ್ಯುತ್ ವಾಸ್ತವವಾಗಿ ಈ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಅಂದರೆ ವೋಲ್ಟೇಜ್ ಮೂಲವು ನಿಜವಾಗಿ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಏಕೆಂದರೆ ಅದು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದರೆ ವೋಲ್ಟೇಜ್ 1 ವೋಲ್ಟ್ ಆಗಿದೆ ಆದ್ದರಿಂದ v ಈ ಪ್ರಕರಣಕ್ಕೆ 1 ವೋಲ್ಟ್ ಮತ್ತು I 2 ಆಂಪಿಯರ್ ನೀಡಲಾಗುತ್ತದೆ ಆದ್ದರಿಂದ ಇದು 2 1 ಆಗಿರುತ್ತದೆ ಅದು ವೋಲ್ಟೇಜ್ ಮೂಲದಿಂದ ಹೀರಲ್ಪಡುವ 2 ವ್ಯಾಟ್ ಶಕ್ತಿಯಾಗಿದೆ ಆದ್ದರಿಂದ ಇಲ್ಲಿ ನಾನು ಹೊಂದಿದ್ದೇನೆ ಸ್ವಲ್ಪ ತಡೆಯಿರಿ ಆದ್ದರಿಂದ ನಾನು ಇದನ್ನು ಅಳಿಸಿ ಹಾಕುತ್ತಿದ್ದೇನೆ ಆದ್ದರಿಂದ ಇದು ವೋಲ್ಟೇಜ್ ಮೂಲದಿಂದ ಹೀರಲ್ಪಡುವ ಶಕ್ತಿಯಾಗಿರುತ್ತದೆ ಆದ್ದರಿಂದ ಸ್ವಲ್ಪ ತಡೆಯಿರಿ ಆದ್ದರಿಂದ ಇದು 2 ವ್ಯಾಟ್ ವಿದ್ಯುತ್ ಹೀರಿಕೊಳ್ಳುತ್ತದೆ ಈಗ ಮುಂದಿನ v 6 ವೋಲ್ಟ್ಗಳನ್ನು ನೋಡಿ ಆದರೆ i 4 ಆಂಪಿಯರ್ ಆದ್ದರಿಂದ ಈ ಸರ್ಕ್ಯೂಟ್ನಲ್ಲಿ ನಾನು ಅದನ್ನು ಮತ್ತೆ ಚಿತ್ರಿಸುತ್ತೇನೆ ಏಕೆಂದರೆ ಅದು ಕೇಸ್ b ಈ ಸಂದರ್ಭದಲ್ಲಿ ಅದು ಕೇಸ್ b ಆದ್ದರಿಂದ v 6 ವೋಲ್ಟ್ಗಳು ಆದರೆ ವಿದ್ಯುತ್ i 4 ಆಂಪಿಯರ್ ಆಗಿದೆ ಅಂದರೆ ವಿದ್ಯುತ್ ದಿಕ್ಕು ಹಿಮ್ಮುಖವಾಗಿದೆ ನನ್ನ ಪ್ರಕಾರ ನಾನು ಇದನ್ನು ಈ ರೀತಿ ಚಿತ್ರಿಸಿದರೆ ನಾನು ಇದನ್ನು ಈ ರೀತಿ ಚಿತ್ರಿಸಿದರೆ ಏಕೆಂದರೆ ಈ ದಿಕ್ಕಿನಲ್ಲಿ I 4 ನಾನು ಈ ಬಾಣವನ್ನು ಈ ದಿಕ್ಕಿನಲ್ಲಿ ಮಾಡುತ್ತೇನೆ ಮತ್ತು ಇದು ವೋಲ್ಟೇಜ್ ಮೂಲವಾಗಿದೆ ವೋಲ್ಟೇಜ್ 6 ವೋಲ್ಟ್ ಆಗಿದೆ ಎರಡನೇ ಪ್ರಕರಣ ಇದು ಎರಡನೇ ಸಂದರ್ಭದಲ್ಲಿ v 6 ವೋಲ್ಟ್ ಮತ್ತು I ಈ ದಿಕ್ಕಿನಲ್ಲಿ 4 ಆಂಪಿಯರ್ ಆಗಿದೆ ಅಂದರೆ ಈ ದಿಕ್ಕಿನಲ್ಲಿ I ನಾನು ಧನಾತ್ಮಕ 4 ಆಂಪಿಯರ್ ಅನ್ನು ಬರೆಯಬಲ್ಲೆ ಮತ್ತು ಈ ವಿದ್ಯುತ್ ನಿಜವಾಗಿ ಈ ರೀತಿ ಹರಿಯುತ್ತಿದೆ ಅದು ಈ ರೀತಿ ಹರಿಯುತ್ತಿದೆ ಇದರರ್ಥ ವಿದ್ಯುತ್ ವೋಲ್ಟೇಜ್ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಏಕೆಂದರೆ ಅದರ ನಿರ್ದೇಶನವು ಈ ರೀತಿಯಾಗಿರುತ್ತದೆ ಆದ್ದರಿಂದ ಮೂಲತಃ ಟರ್ಮಿನಲ್ ಅನ್ನು ಬಿಡುವ ವಿದ್ಯುತ್ ಅಂದರೆ ಶಕ್ತಿ ಈ ರೀತಿ ಆಗಿರುತ್ತದೆ I ಗೆ 4 ಆಂಪಿಯರ್ ಮತ್ತು ವೋಲ್ಟೇಜ್ 6 ವೋಲ್ಟ್ ನೀಡಲಾಗುತ್ತದೆ ಆದ್ದರಿಂದ p ಇದು 24 ವ್ಯಾಟ್ ಆಗಿರುತ್ತದೆ ಆದರೆ ಅದು ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತಿದೆ ಅಂದರೆ ವಿದ್ಯುತ್ ಸರಬರಾಜು ಆದ್ದರಿಂದ 24 ಆದ್ದರಿಂದ ವೋಲ್ಟೇಜ್ ಮೂಲದಿಂದ ಸರಬರಾಜು ಮಾಡಲಾದ ವಿದ್ಯುತ್ ಆದ್ದರಿಂದ ನಾನು ಇದನ್ನು ಮತ್ತೆ ಸ್ವಚ್ಛಗೊಳಿಸಿ ನಾನು ಹಿಂತಿರುಗುತ್ತೇನೆ ಆದ್ದರಿಂದ ಸ್ವಲ್ಪ ತಡೆಯಿರಿ ಇದಕ್ಕೆ ಬಂದರೆ p VI ಇದು ವಿದ್ಯುತ್ ಸರಬರಾಜು ಎರಡನೆಯ ಪ್ರಕರಣ ಈಗ ಮೂರನೆಯ ಪ್ರಕರಣಕ್ಕೆ v 12 ವೋಲ್ಟ್ ಮತ್ತು I 16 ಆಂಪಿಯರ್ ಎಂದು ನೀಡಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ನಾನು ಚಿತ್ರಿಸುತ್ತೇನೆ ಪ್ರಕರಣಕ್ಕೆ c ಆದ್ದರಿಂದ ಸ್ವಲ್ಪ ತಡೆಯಿರಿ ಇದು ಕೇಸ್ c ಇದು v 12 ಮತ್ತು I 16 ಆಂಪಿಯರ್ ಆದ್ದರಿಂದ ವಿಷಯವನ್ನು ಸಂಕೀರ್ಣಗೊಳಿಸುವ ಬದಲು ಸುಲಭವಾದ ಮಾರ್ಗದಲ್ಲಿ ಏನು ಮಾಡಬಹುದು ಆದ್ದರಿಂದ ಇದು I 16 ಆಂಪಿಯರ್ ಆಗಿ ನನ್ನ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ I ನ ನಿರ್ದೇಶನವನ್ನು ನೀಡಲಾಗಿದೆ ಆದ್ದರಿಂದ ಇದು ಧನಾತ್ಮಕ I ಆಗಿದೆ I ಧನಾತ್ಮಕವಾಗಿದ್ದಾಗ ಈ ದಿಕ್ಕನ್ನು ನೀಡಲಾಗುತ್ತದೆ ಅದು 16 ಎಂದರೆ ಬಾಣವನ್ನು ಕೆಳಕ್ಕೆ ಮಾಡಿ ಮತ್ತು ಈ ಒಂದು ವೋಲ್ಟೇಜ್ ಸಹ ವೋಲ್ಟೇಜ್ ಮೂಲವಾಗಿದೆ ಇದಕ್ಕೆ 12 ವೋಲ್ಟ್ ನೀಡಲಾಗುತ್ತದೆ ಆದ್ದರಿಂದ ಇದನ್ನು ಮಾಡಿದರೆ ಮತ್ತು ಇದನ್ನು v ಮಾಡಿ ಆದ್ದರಿಂದ ಅಂದರೆ ವೋಲ್ಟೇಜ್ ನಾವು 12 ವೋಲ್ಟ್ ಬರೆಯಬಹುದು ಮತ್ತು ಇದು I 16 ಆಂಪಿಯರ್ ಬರೆಯಿರಿ v 12 ವೋಲ್ಟ್ ಆಗಿ ನಾನು ಏನು ಮಾಡಿದ್ದೇನೆಂದರೆ ನಾನು ವಿದ್ಯುತ್ ದಿಕ್ಕನ್ನು ಹಿಮ್ಮುಖಗೊಳಿಸಿದ್ದೇನೆ ಏಕೆಂದರೆ ಅದು ಕ್ಷಮಿಸಿ I 16 ಆಂಪಿಯರ್ ಆದ್ದರಿಂದ ನಾನು ವಿದ್ಯುತ್ ಮತ್ತು v 12 ವೋಲ್ಟ್ಗಳ ದಿಕ್ಕನ್ನು ಹಿಮ್ಮುಖಗೊಳಿಸಿದ್ದೇನೆ ಆದ್ದರಿಂದ ನಾನು ಧ್ರುವೀಯತೆಯನ್ನು ಹಿಮ್ಮುಖಗೊಳಿಸಿದ್ದೇನೆ ಆದ್ದರಿಂದ ಅದರ ಅರ್ಥ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಅಂದರೆ ವಿದ್ಯುತ್ ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಅಂದರೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಆದ್ದರಿಂದ p 16 12 ವ್ಯಾಟ್ ಆಗಿರುತ್ತದೆ ಈ ಶಕ್ತಿಯನ್ನು ವೋಲ್ಟೇಜ್ ಮೂಲದಿಂದ ಹೀರಿಕೊಳ್ಳಲಾಗುತ್ತಿದೆ ಏಕೆಂದರೆ ಅದು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಇದು ವಾಸ್ತವವಾಗಿ 192 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಪಡೆದುಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ವಿಷಯಗಳನ್ನು ಉತ್ತಮಗೊಳಿಸಲು ಸರಳವಾದ ಮಾರ್ಗವನ್ನಾಗಿ ಮಾಡಿ ನಾವು ವಿಷಯವನ್ನು ಸಂಕೀರ್ಣ ರೀತಿಯಲ್ಲಿ ಮಾಡಬಾರದು ಆದ್ದರಿಂದ ಪ್ರತಿಯೊಂದು ವಿಷಯವೂ ಸರಿಹೊಂದುವಂತಹ ವಿಷಯಗಳನ್ನು ಸರಳ ರೀತಿಯಲ್ಲಿ ಮಾಡಿ ನಂತರ ಈಗ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಅದಕ್ಕಾಗಿಯೇ ನಾನು ಈ ಶಕ್ತಿ 192 ವ್ಯಾಟ್ ಹೀರಿಕೊಳ್ಳುವ ಎಲ್ಲಾ ಲೆಕ್ಕಾಚಾರಗಳು ಇಲ್ಲಿವೆ ಆದರೆ ನಾನು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇನೆ ನಂತರ ಈ ಚಿತ್ರ ಇದು ಉದಾಹರಣೆಗೆ 17 ಈಗ ಚಿತ್ರ 23 ಮೂಲಗಳ ಸರ್ಕ್ಯೂಟ್ ರೇಖಾಚಿತ್ರವು I 4 ಆಂಪಿಯರ್ ಮತ್ತು I 3 ಆಂಪಿಯರ್ ಗಾಗಿ p1 ಮತ್ತು p2 ಅನ್ನು ನಿರ್ಧರಿಸಿ ಆದ್ದರಿಂದ I ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದ್ದಾಗ ಇದು ಅವಲಂಬಿತ ವೋಲ್ಟೇಜ್ ಮೂಲ ಮತ್ತು ಮೊದಲ ಪ್ರಕರಣ I 4 ಆಂಪಿಯರ್ ಆದ್ದರಿಂದ I 4 ಆಂಪಿಯರ್ಗೆ ಸಮಾನವಾಗಿರುತ್ತದೆ ಮತ್ತು ಅದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ಇದು 2I ಆದ್ದರಿಂದ ಇಲ್ಲಿ ವೋಲ್ಟೇಜ್ 2 4 ಆಗಿರುತ್ತದೆ ಏಕೆಂದರೆ ಮೊದಲ ಪ್ರಕರಣವೆಂದರೆ ಅದು I 4 ಆಂಪಿಯರ್ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಇದು 2 4 ಇದು ವೋಲ್ಟ್ ಇದರರ್ಥ ಇದು 8 ವೋಲ್ಟ್ ಮತ್ತು ಈ I 4 ಆಂಪಿಯರ್ ಈ ವಿದ್ಯುತ್ ಅವಲಂಬಿತ ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಅದರ ಅರ್ಥ ಈ 4I I 4 ಆಂಪಿಯರ್ ಮೊದಲು ವೋಲ್ಟೇಜ್ ಅನ್ನು ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಅಂದರೆ ಟರ್ಮಿನಲ್ ಅನ್ನು ಬಿಡುವಾಗ ಅಂದರೆ ವೋಲ್ಟೇಜ್ p1 ಅದು ನಿಜವಾಗಿ ಶಕ್ತಿಯನ್ನು ಪೂರೈಸುತ್ತಿರುವ 8 ವೋಲ್ಟ್ ಮೂಲವಾಗಿದೆ ಆದ್ದರಿಂದ ಅದು ಟರ್ಮಿನಲ್ ಅನ್ನು ಬಿಟ್ಟು ಹೋದಾಗ ಅದು ಆಗಿರುತ್ತದೆ ಮತ್ತು ವೋಲ್ಟೇಜ್ V 8 I 4 ಆಂಪಿಯರ್ ಇದು 4 ಆಂಪಿಯರ್ 4 ಆದ್ದರಿಂದ ಅದು 32 ವ್ಯಾಟ್ ಆಗಿರುತ್ತದೆ ಇದು ಸರಬರಾಜು ಮಾಡಿದ ವಿದ್ಯುತ್ ಈಗ ಇನ್ನೊಂದು ವಿಷಯವೆಂದರೆ ಈ ವಿದ್ಯುತ್ ಅವಲಂಬಿತ ವೋಲ್ಟೇಜ್ ಮೂಲವನ್ನು ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಅಂದರೆ ಈ ಮೂಲವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಅದು 8 ವೋಲ್ಟ್ ಮತ್ತು 4 ಆಂಪಿಯರ್ ವಿದ್ಯುತ್ ಪ್ರವೇಶಿಸುತ್ತಿದೆ ಏಕೆಂದರೆ I 4 ಆದ್ದರಿಂದ ಅದು p2 8 4 ಆಗಿರುತ್ತದೆ ಆದ್ದರಿಂದ 32 ವ್ಯಾಟ್ ಆದ್ದರಿಂದ ಇದು ವಾಸ್ತವವಾಗಿ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಈ ವಿಷಯವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಆದ್ದರಿಂದ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಎರಡನೆಯ ಪ್ರಕರಣ I 3 ಆಂಪಿಯರ್ ಒಂದು ವಿಷಯ ಇದು ಒಂದು ಎರಡನೇ ಪ್ರಕರಣ ಅದನ್ನು ದಯವಿಟ್ಟು ಓದಬೇಡಿ ನಾನು ಅದನ್ನು ಹೊಡೆದು ಹಾಕುತ್ತೇನೆ ಇದು ಎರಡನೇ ಪ್ರಕರಣ ಇಲ್ಲಿ ಆ ಲೆಕ್ಕಾಚಾರವನ್ನು ಓದಬೇಡಿ ಇದು ತಪ್ಪು ಓದಬೇಡಿ ಇದನ್ನು ನಿಖರವಾಗಿ ಏಕೆ ಓದಬಾರದು ಎಂದು ನಾನು ವಿವರಿಸುತ್ತೇನೆ ಎರಡನೆಯ ಪ್ರಕರಣವನ್ನು ನಾನು ಈ ಬಗ್ಗೆ ವಿವರಿಸುತ್ತಿದ್ದೇನೆ ಸಮಸ್ಯೆಯ ಮೇಲೆ ಸ್ವಲ್ಪ ತಡೆಯಿರಿ ಎರಡನೇ ಪ್ರಕರಣ ಓದಬಾರದು ಆದ್ದರಿಂದ ಈಗ ನಾನು ಆ ಸಮಸ್ಯೆಗೆ ಹಿಂತಿರುಗುತ್ತಿದ್ದೇನೆ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಎರಡನೇ ಪ್ರಕರಣ I 3 ಆಂಪಿಯರ್ ಈಗ I 3 ಆಂಪಿಯರ್ ಇದ್ದರೆ ಏನಾಗುತ್ತದೆ ಆದ್ದರಿಂದ ನಾನು ಏನು ಮಾಡುತ್ತೇನೆ ನಾನು ಸರ್ಕ್ಯೂಟ್ ಅನ್ನು ಪುನಃ ರಚಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ತಡೆಯಿರಿ ಈ ಸಂದರ್ಭದಲ್ಲಿ I 3 ಆಂಪಿಯರ್ ಆದ್ದರಿಂದ ನಾನು ಏನು ಮಾಡುತ್ತೇನೆ ಇದು ಅವಲಂಬಿತ ವೋಲ್ಟೇಜ್ ಮೂಲ ಇದು ಕ್ಷಮಿಸಿಇದು ವೋಲ್ಟೇಜ್ ಮೂಲಇದು ಇದು 8 ವೋಲ್ಟ್ ಮೂಲಇದು ವಿದ್ಯುತ್ ಮೂಲವಾಗಿದೆ ಮತ್ತು ಅದು I 3 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಆದ್ದರಿಂದ ನಿರ್ದೇಶನವು ಮೇಲ್ಮುಖವಾಗಿರುತ್ತದೆ ಅದು 3 ಆದ್ದರಿಂದ ನಾವು ಈ ದಿಕ್ಕನ್ನು ತೆಗೆದುಕೊಂಡಿದ್ದೇವೆ I 3 ಆಂಪಿಯರ್ ಮತ್ತು ಇದು ನನ್ನ 8 ವೋಲ್ಟ್ ಮತ್ತು ಇದು 2I ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಈಗ ಈ ಸಂದರ್ಭದಲ್ಲಿ ಇಲ್ಲಿ ಅದು 2 3 ಅದು 6 ವೋಲ್ಟ್ ಆಗಿರುತ್ತದೆ ಈಗ ಇದು 8 ವೋಲ್ಟ್ ಆಗಿದೆ ಆದ್ದರಿಂದ ಈ 3 ಆಂಪಿಯರ್ ವಿದ್ಯುತ್ ಅನ್ನು ನೋಡಿದರೆ ವಿದ್ಯುತ್ ಈ ರೀತಿ ಚಲಿಸುತ್ತಿದ್ದರೆ ಈ ರೀತಿ ಚಲಿಸುತ್ತದೆ ಆದ್ದರಿಂದ 3 ಆಂಪಿಯರ್ ವಿದ್ಯುತ್ ಇದು ವಾಸ್ತವವಾಗಿ p1 ಮತ್ತು ಇದು p2 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 3 ಆಂಪಿಯರ್ ವಿದ್ಯುತ್ ಈ ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಅಂದರೆ ಈ ವೋಲ್ಟೇಜ್ ಮೂಲದಿಂದ ಹೀರಿಕೊಳ್ಳುವ ಶಕ್ತಿ ಇದು p1 ಆದ್ದರಿಂದ p1 8 ವೋಲ್ಟ್ 3 24 ವ್ಯಾಟ್ ಆದ್ದರಿಂದ ಈ ಶಕ್ತಿಯು ಹೀರಿಕೊಳ್ಳುತ್ತದೆ ಈಗ ಮತ್ತು ಈ ಸಂದರ್ಭದಲ್ಲಿ ಅವಲಂಬಿತ ವೋಲ್ಟೇಜ್ ಮೂಲಕ್ಕಾಗಿ ಇದು ವಾಸ್ತವವಾಗಿ ಟರ್ಮಿನಲ್ ಅನ್ನು ಬಿಟ್ಟು ಹೋಗುತ್ತದೆ ಆದ್ದರಿಂದ p2 ಋಣಾತ್ಮಕ ಶಕ್ತಿಯಾಗಿರುತ್ತದೆ ಮತ್ತು p2 ಇದು ವಿದ್ಯುತ್ ಸರಬರಾಜು ಆಗಿರುತ್ತದೆ ಆದ್ದರಿಂದ ಇದು 6 ವೋಲ್ಟ್ 2 3 ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ6 ವೋಲ್ಟ್ ಅದು 6 ಮತ್ತು ಇದು 3 ಆದ್ದರಿಂದ ಇದು 18 ವ್ಯಾಟ್ ಆಗಿದೆ ಇದು ವಾಸ್ತವವಾಗಿ ವಿದ್ಯುತ್ ಸರಬರಾಜು ಇದು ಹೀರಿಕೊಳ್ಳುತ್ತದೆ ಮತ್ತು ಇದು ಚಿಹ್ನೆ ಎಂದರೆ ವಿದ್ಯುತ್ ಸರಬರಾಜು ಆದ್ದರಿಂದ ಇವುಗಳನ್ನು ಸೇರಿಸಿದರೆ 24 18 ಬೀಜಗಣಿತ ಮೊತ್ತ ಆದ್ದರಿಂದ 6 ವ್ಯತ್ಯಾಸವಿದೆ ನನ್ನ ಪ್ರಶ್ನೆಯೆಂದರೆ ವಿದ್ಯುತ್ ಸಮತೋಲನವನ್ನು ಹೊಂದಿಸಬೇಕಾಗಿದೆ ಏಕೆಂದರೆ ಹೀರಿಕೊಳ್ಳುವ ಶಕ್ತಿ ಸರಬರಾಜು ಮಾಡಿದ ಶಕ್ತಿ 0 ಆದರೆ ಇಲ್ಲಿ ಅದು 24 18 6 ವ್ಯಾಟ್ ಆಗಿದೆ ಆದ್ದರಿಂದ ವ್ಯತ್ಯಾಸವಿದೆ ಆ ಶಕ್ತಿ ಎಲ್ಲಿ ಹೋಗಿದೆ ಆದ್ದರಿಂದ ಕೇವಲ ಒಂದು ಸುಳಿವು ಎಂದರೆ ಲೆಕ್ಕಾಚಾರ ನಾನು ಹೇಳುತ್ತಿಲ್ಲ ಈ ಮೂಲವು ವಾಸ್ತವವಾಗಿ ಮತ್ತೊಂದು 6 ವ್ಯಾಟ್ ಶಕ್ತಿಯನ್ನು ಪೂರೈಸುತ್ತಿದೆ ಆಗ ಮಾತ್ರ ಅದು ಹೊಂದಿಕೆಯಾಗುತ್ತದೆ ಆದ್ದರಿಂದ ಈ 6 ವ್ಯಾಟ್ ಎಲ್ಲಿಂದ ಸಿಗುತ್ತದೆ ಎಂದು ಕಂಡುಹಿಡಿಯಿರಿ ಇದು ಒಂದು ಉದಾಹರಣೆ ಇದನ್ನು ಪರಿಹರಿಸಬೇಕಾದ ಸಮಸ್ಯೆ ಇದು ಆದ್ದರಿಂದ ಒಂದು ಸಮಯದಲ್ಲಿ ನಾನು ಆದ್ದರಿಂದ ಇದು ನಿಜವಾಗಿ ಸಮಸ್ಯೆ ಆದ್ದರಿಂದ ನಾನು ಆ ಸಮಸ್ಯೆಯನ್ನು ಅಳಿಸಿ ಹಾಕಿದ್ದೇನೆ ಹಾಗಾಗಿ ಅದನ್ನು ನೋಡಬೇಡಿ ಆದ್ದರಿಂದ 6 ವ್ಯತ್ಯಾಸಗಳಿವೆ ನಾನು ಈ ವಿದ್ಯುತ್ ಮೂಲವನ್ನು ನಿಜವಾಗಿ 6 ವ್ಯಾಟ್ ಪೂರೈಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೇನೆ ಆದರೆ 6 ರಿಂದ ಹೇಗೆ ಲೆಕ್ಕ ಹಾಕಿ ಆ 6 ವ್ಯಾಟ್ ಇದ್ದರೆ ಲೆಕ್ಕಾಚಾರ ಮಾಡಿ ಅದನ್ನು ಹೇಗೆ ಲೆಕ್ಕ ಹಾಕಬಹುದು ನಾನು ಇಲ್ಲಿ ಹೇಳುವುದಿಲ್ಲ ಆದರೆ ಇದು ನಿಮಗೆ ಅಭ್ಯಾಸ ಮಾಡಲು ಅಭ್ಯಾಸದ ಸಮಸ್ಯೆಯಾಗಿದೆ ಆದ್ದರಿಂದ ನಾನು ಇದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಅದನ್ನು ನೋಡಬೇಡಿ ಆದ್ದರಿಂದ ನಾವು ಯಾವುದನ್ನು ಅದು ಮಾನ್ಯ ಸಂಪರ್ಕ ಮತ್ತು ಅದು ಅಮಾನ್ಯ ಸಂಪರ್ಕ ಎಂದು ಕರೆಯಬೇಕು ಇದು 1 2 ಟರ್ಮಿನಲ್ ಆಗಿದೆ ಆದ್ದರಿಂದ ಇಲ್ಲಿ 10 ವೋಲ್ಟ್ ಇದು 10 ವೋಲ್ಟ್ ಆಗಿದೆ ಆದ್ದರಿಂದ ಈ ಎರಡು ಮೂಲಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ನಂತರ ನಾವು ನೋಡುತ್ತೇವೆ ಆದ್ದರಿಂದ ಇದು ಮಾನ್ಯ ಸಂಪರ್ಕವಾಗಿದೆ ಏಕೆಂದರೆ 10 ವೋಲ್ಟ್ 10 ವೋಲ್ಟ್ ಮಾನ್ಯ ಸಂಪರ್ಕ ಈಗ ಇಲ್ಲಿ ಒಂದು 5 ಆಂಪಿಯರ್ ವಿದ್ಯುತ್ ಮೂಲವಿದೆ 10 ವೋಲ್ಟೇಜ್ 10 ಮತ್ತೊಂದು ಎರಡೂ ಟರ್ಮಿನಲ್ 1 2 ರಾದ್ಯಂತ ಸಂಪರ್ಕ ಹೊಂದಿವೆ ಸಂಪೂರ್ಣವಾಗಿ ತೊಂದರೆ ಇಲ್ಲ ಇದು ಮಾನ್ಯವಾದ ಸಂಪರ್ಕವಾಗಿದೆ ಈ ಎರಡು ಮಾನ್ಯ ಸಂಪರ್ಕ ಏಕೆಂದರೆ ಯಾವುದೇ ಟರ್ಮಿನಲ್ನಾದ್ಯಂತ ಸಮಾನ ವೋಲ್ಟೇಜ್ ಮೂಲವನ್ನು ಮಾತ್ರ ಸಂಪರ್ಕಿಸಬಹುದು ವ್ಯತ್ಯಾಸವಿದ್ದರೆ ಅದು ಅಮಾನ್ಯ ಸಂಪರ್ಕ ಮತ್ತು ಅದು ಸಾಧ್ಯವಿಲ್ಲ ಮತ್ತು ಯಾವುದೇ ವಿದ್ಯುತ್ ಮೂಲ ಮತ್ತು ಈ ವೋಲ್ಟೇಜ್ ಮೂಲ ಇದು ಸಹ ಮಾನ್ಯ ಸಂಪರ್ಕವಾಗಿದೆ ಈಗ ಈ ಟರ್ಮಿನಲ್ 1 2 ರ ಉದ್ದಕ್ಕೂ ಇದು 5 ವೋಲ್ಟ್ ಮತ್ತು ಇದು 10 ವೋಲ್ಟ್ ಆಗಿದೆ ಅದು 2 ಆಗಿರಬಾರದು ವಿಭಿನ್ನವಾಗಿರಬಾರದು ಅದು ಒಂದೇ ಆಗಿರಬೇಕು ಏಕೆಂದರೆ ಅವು ಒಂದೇ ಟರ್ಮಿನಲ್ನಲ್ಲಿ ಸಂಪರ್ಕ ಹೊಂದಿವೆ ಆದ್ದರಿಂದ ಇದು ಅಮಾನ್ಯ ಸಂಪರ್ಕವಾಗಿದೆ ಅಂತೆಯೇ ಇದು 2 ಆಂಪಿಯರ್ ವಿದ್ಯುತ್ ಮೂಲ ಮತ್ತು ಇನ್ನೊಂದು 5 ಆಂಪಿಯರ್ ಇದು ಮಾನ್ಯವಾಗಿಲ್ಲ ಏಕೆಂದರೆ ಇದು ಸರಳ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಅಮಾನ್ಯ ಸಂಪರ್ಕವಾಗಿದೆ ಇಲ್ಲಿ ಅದು 5 ಆಂಪಿಯರ್ ಆಗಿದೆ ಇಲ್ಲಿ ಅದು 2 ಆಂಪಿಯರ್ ಆಗಿದೆ ಅದು ಸಾಧ್ಯವಿಲ್ಲ ಆದ್ದರಿಂದ 5 ಆಂಪಿಯರ್ 2 ಆಂಪಿಯರ್ ಈ ರೀತಿ ಹರಿಯಲು ಸಾಧ್ಯವಿಲ್ಲ ನಾನು ಎರಡನ್ನೂ ಬರೆಯುತ್ತೇನೆ ಅದು 2 ಆಗಿರಬೇಕು ಅಥವಾ ಈ 5 ಎಂದು ಕರೆಯುವಂತಿರಬೇಕು ಆದರೆ ನಾವು ಅದನ್ನು ಸಂಪರ್ಕಿಸಿದ ಎರಡೂ ವಿಧಾನವು ಅಮಾನ್ಯ ಸಂಪರ್ಕವಾಗಿದೆ ಅದೇ ರೀತಿ ಇಲ್ಲಿ ಇದು ಅಮಾನ್ಯ ಸಂಪರ್ಕವಾಗಿದೆ ಆದ್ದರಿಂದ a b ಮಾನ್ಯ ಸಂಪರ್ಕ c d ಅಮಾನ್ಯ ಸಂಪರ್ಕ ಆದ್ದರಿಂದಅಭ್ಯಾಸ ಮಾಡಲು ಇರುವ ಸಮಸ್ಯೆ 1 ರ ಉತ್ತರಗಳನ್ನು ನೀಡಲಾಗಿದೆ ಮತ್ತೆ ಓದುವುದಿಲ್ಲ ನಾವು ಈ ವೀಡಿಯೊವನ್ನು ನೋಡಿದಾಗ ನೀವು ವಿರಾಮಗೊಳಿಸಬಹುದು ಮತ್ತು ಈ ಸಮಸ್ಯೆಯನ್ನು ನೋಡಬಹುದು ಆದ್ದರಿಂದ ಇದು ಸಮಸ್ಯೆ 2 ಆದ್ದರಿಂದ ಉತ್ತರಗಳನ್ನು ನೀಡಲಾಗಿದೆ ಈ ಎಲ್ಲಾ ಉತ್ತರಗಳು ಸರಿಯಾಗಿವೆ ಎಂದು ಭಾವಿಸುತ್ತೇವೆ ನೀವು ಅದನ್ನು ಪರಿಹರಿಸುತ್ತೀರಿ ಈಗ ಸಮಸ್ಯೆ 3 ಆದ್ದರಿಂದ ಇದು ಕೂಡ ವಿದ್ಯುತ್ ಹೀರಿಕೊಳ್ಳುವ ವಿದ್ಯುತ್ ಸರಬರಾಜು ಸಮಸ್ಯೆಯಾಗಿದೆ ಆದ್ದರಿಂದ ಎಲ್ಲಾ ಉತ್ತರಗಳನ್ನು ನೀಡಲಾಗಿದೆ ಮತ್ತು ಸಮಸ್ಯೆ 4 ಇದನ್ನು ಸಹ ನೀಡಲಾಗಿದೆ ಅಂಶವನ್ನು ಪ್ರವೇಶಿಸುವ ಒಟ್ಟು ಚಾರ್ಜ್ ಇದು ಸಹ ಉತ್ತರಗಳನ್ನು ನೀಡಲಾಗಿದೆ ಆದ್ದರಿಂದ ಇದು ಸಮಸ್ಯೆ 5 ಆದ್ದರಿಂದ ನಾವು ಈ ಎಲ್ಲಾ ಮಾನ್ಯ ಅಥವಾ ಅಮಾನ್ಯ ಸಂಪರ್ಕಗಳನ್ನು ಮಾಡುತ್ತೇವೆ ಆದ್ದರಿಂದ ಇದನ್ನು ಪರಿಹರಿಸುತ್ತೇವೆ ಆದ್ದರಿಂದ ಇದು ಒಂದಾಗಿದೆ ಮತ್ತು ಪ್ರತಿಯೊಂದಕ್ಕೂ ಉತ್ತರಿಸಿ ಇದು ಮಾನ್ಯ ಅಥವಾ ಅಮಾನ್ಯ ಸಂಪರ್ಕವಾಗಿದೆ ಇದು ವಾಸ್ತವವಾಗಿ ಪೆಟ್ಟಿಗೆಯನ್ನು ಒಳಗೆ ಶಕ್ತಿಯನ್ನು ಹೀರಿಕೊಳ್ಳುವ ಅಥವಾ ಸರಬರಾಜು ಮಾಡುವ ಸರ್ಕ್ಯೂಟ್ ಆಗಿದೆ ಎಲ್ಲವನ್ನೂ ನಿಮಗೆ ನೀಡಲಾಗಿದೆ ಈ ಸಮಸ್ಯೆಯನ್ನು ಬಹಳ ಎಚ್ಚರಿಕೆಯಿಂದ ಓದಿ ಮತ್ತು ಇದನ್ನು ಮಾಡಿ a b c d ಎಲ್ಲಾ 4 ಸಂಪರ್ಕಗಳು ಇವೆ ಮತ್ತು ಸಮಸ್ಯೆ 6 ಇದು ವೋಲ್ಟೇಜ್ ಸಮಯಕ್ಕೆ ಬದಲಾಗುವ ವೋಲ್ಟೇಜ್ ಅನ್ನು ವಾಸ್ತವವಾಗಿ ನೀಡಲಾಗಿದೆ ಆದ್ದರಿಂದ ಇಲ್ಲಿ 5 ಸಂಪರ್ಕಗಳಿವೆ ಅದರಲ್ಲಿ ಎಷ್ಟು ಮಾನ್ಯ ಅಥವಾ ಅಮಾನ್ಯವಾಗಿದೆಯೆ ಎಂದು ನೋಡಬೇಕು ಅಂದರೆ 5 ಸಂಪರ್ಕಗಳಿವೆ ಮತ್ತು ಎಲ್ಲಾ ಉತ್ತರಗಳನ್ನು ನೀಡಲಾಗಿದೆ ಮತ್ತು ಇದು ಸಹ ಬದಲಾಗುವ ಸಮಯ ನಾವು ಎಸಿ ಸರ್ಕ್ಯೂಟ್ಗಾಗಿ ನೋಡುತ್ತೇವೆ ಆದರೆ ಇದನ್ನು ಸರಳವಾಗಿ ನೀಡಲಾಗುತ್ತದೆ ಜೌಲ್ನಲ್ಲಿನ ಶಕ್ತಿಯನ್ನು ಕಂಡುಹಿಡಿಯಬೇಕು ಮತ್ತು ಇದು ಮತ್ತೊಂದು ಸರಳ ಸಮಸ್ಯೆ ಇದನ್ನು ಕಂಡುಹಿಡಿಯಬೇಕು ಉತ್ತರವನ್ನು ನೀಡಲಾಗಿದೆ ಈ ಸ್ಟೌವ್ ಅಂಶವು ಈ ಉದ್ದಕ್ಕೆ ಸಂಪರ್ಕಗೊಂಡಾಗ 30000 ಜೌಲ್ಗಳನ್ನು ಬಳಕೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದು ವಿದ್ಯುತ್ ಸಮಯ ಬದಲಾಗುತ್ತದೆ ವಿದ್ಯುತ್ ಅಂಶದ ಮೂಲಕ ಒಟ್ಟು ಹಾದುಹೋಗುವ ಚಾರ್ಜ್ ಅನ್ನು ಕಂಡುಹಿಡಿಯಬೇಕು ಮತ್ತು ಈ ಉತ್ತರಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಎಲ್ಲವನ್ನೂ ನೀಡಲಾಗಿದೆ ತುಂಬಾ ಧನ್ಯವಾದಗಳು ನಾವು ಮತ್ತೆ ಮರಳುತ್ತೇವೆ